ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನ ಕುರಿತಾದ ನಮ್ಮ NPTEL online ಪ್ರಮಾಣೀಕರಣ ಕೋರ್ಸ್ ಗೆ ಸುಸ್ವಾಗತ ನಾವು ಕೋನಿಕ್ ವಿಭಾಗಗಳಲ್ಲಿನ ಮಾಡ್ಯೂಲ್ ಸಂಖ್ಯೆ 2 ಮತ್ತು ಉಪನ್ಯಾಸ ಸಂಖ್ಯೆ 14 ರಲ್ಲಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನ ಏಕಕೇಂದ್ರಕ ವೃತ್ತ ವಿಧಾನ ಆಯತ ವಿಧಾನ ಅಥವಾ ಒಬ್ಲೊಂಗ್ ವಿಧಾನವನ್ನು ನೋಡಿದ್ದೇವೆ ಮತ್ತು ಇಂದಿನ ತರಗತಿಯಲ್ಲಿ ನಾವು ವೃತ್ತದ ಆರ್ಕ್ ವಿಧಾನವನ್ನು ನೋಡುತ್ತೇವೆ ಈ ವೃತ್ತದ ಆರ್ಕ್ ವಿಧಾನದಲ್ಲಿ ಈ ಅಂಡಾಕಾರದ ಪ್ರಮುಖ ಅಕ್ಷವು ಬಹುಶಃ ನಮಗೆ ತಿಳಿದಿದೆ ಈ ಸಂದರ್ಭದಲ್ಲಿ ಅದು 100 ಮಿ ಮೀ ಇದೆ ಎಂದು ಹೇಳೋಣ ಮತ್ತು ಫೋಸೈ ಗಳ ನಡುವಿನ ಅಂತರವು 70 ಮಿ ಮೀ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಅಂಡಾಕಾರವನ್ನು ಹೇಗೆ ನಿರ್ಮಿಸುವುದು ಅದಕ್ಕೆ ನಾವು ಈ ಹಂತಗಳನ್ನು ನೋಡೋಣ ಮೊದಲನೆಯದಾಗಿ ನಾವು ಪ್ರಮುಖ ಅಕ್ಷ AB ಯನ್ನು 100 ಮಿ ಮೀ ಆಗಿ ಎಳೆಯಬೇಕು ಮತ್ತು ಅದರ ಮಧ್ಯದ ಬಿಂದು O ಅನ್ನು ಕಂಡುಹಿಡಿಯಬೇಕು ಇದು ಬಿಂದು A ಇದು ಬಿಂದು B ಇದು 100 ಮಿ ಮೀ ಆಗಿದೆ ಮತ್ತು 50 ಮಿ ಮೀ ನಲ್ಲಿ ನಾವು O ಅನ್ನು ಗುರುತು ಮಾಡುತ್ತೇವೆ 8 ಅದು ಮುಗಿದ ನಂತರ ಫೋಸೈ ಯನ್ನು ಪತ್ತೆ ಮಾಡಿ ಅಂದರೆ ಫೋಸೈ F1 ಮತ್ತು F2 ಅನ್ನು AB ಯಲ್ಲಿ F1O ಮತ್ತು OF2 ಇವುಗಳು ತಲಾ 35 ಮಿ ಮೀ ದೂರವಿರುವಂತೆ ಪತ್ತೆ ಮಾಡಿ ಪ್ರಮುಖ ಅಕ್ಷವು 100 ಮಿ ಮೀ ಮತ್ತು ಫೋಸೈ ಯ ನಡುವಿನ ಅಂತರವು 70 ಮಿ ಮೀ ಆಗಿವೆ ಇದರ ಅರ್ಥ ನಾವು O ಯಿಂದ ಒಂದು ವಿಭಾಗವನ್ನು ಗುರುತಿಸಬೇಕು ಇಲ್ಲಿ ಇದು 35 ಯೂನಿಟ್ ಗಳು ಮತ್ತು ಇದು ಕೂಡಾ 35 ಯೂನಿಟ್ ಗಳು ನಮ್ಮ ಪ್ರಮಾಣಿತ ಅಭ್ಯಾಸವೆಂದರೆ ನಾವು ಈ ಅಳತೆಗಳನ್ನು ಚಿತ್ರದಲ್ಲಿ ಎಲ್ಲಿಯೂ ತೋರಿಸದೆ ಆ ರೇಖೆಗಳನ್ನು ಹೊರಗಡೆ ವಿಸ್ತರಿಸಬೇಕು ಮತ್ತು ಅದನ್ನು ಈ ರೀತಿ ತೋರಿಸಬೇಕು ಒಂದು ಸಲ ನಾವು ಈ F1 ಫೋಸೈ F2 ಫೋಕಸ್ ಅನ್ನು ಪತ್ತೆ ಮಾಡಿದ ನಂತರ ನಾವು ಮುಂದಿನ ಹಂತಕ್ಕೆ ಹೋಗುತ್ತೇವೆ ಈಗ F1 ಮತ್ತು F2 ರ ನಡುವೆ AB ಯಲ್ಲಿ 1 2 3 ನಂತಹ ಸೂಕ್ತವಾದ ಸಂಖ್ಯೆಯ ಬಿಂದುಗಳನ್ನು ನಾವು ಗುರುತಿಸಬೇಕು F1 ಮತ್ತು F2 ಇದು ಸಮಾನ ಸಂಖ್ಯೆಯ ಅಥವಾ ಯಾವುದೇ ಸಂಖ್ಯೆಯ ಬಿಂದುಗಳಾಗಿರಬಹುದು ಇದು ಏಕರೂಪದ ಗ್ರಿಡ್ ನ ಮೊದಲ ಬಿಂದು ಇದು ಎರಡನೇ ಬಿಂದು ಇದು ಮೂರನೇ ಬಿಂದು ಇದು ನಾಲ್ಕನೇ ಬಿಂದು ಈ ರೀತಿಯ ಸಮಾನ ಸಂಖ್ಯೆಯ ಬಿಂದುಗಳನ್ನು ತೆಗೆದುಕೊಳ್ಳುವುದು ಸುಲಭ ಒಮ್ಮೆ ಅದನ್ನು ಮಾಡಿದ ನಂತರ F1 ಅನ್ನು ಕೇಂದ್ರವಾಗಿ A ನಿಂದ 1 ರವರೆಗಿನ ಈ ಅಂತರವನ್ನು ಅಳೆಯೋಣ ಇದನ್ನು F1 ನ ಆ ಅಂತರದೊಂದಿಗೆ ಅಳೆಯೋಣ ನಂತರ ಎರಡೂ ಕಡೆಗಳಲ್ಲಿ ಈ ರೀತಿ ಒಂದು ಆರ್ಕ್ ಅನ್ನು ಮಾಡಿ ಹಾಗಾಗಿ ಅದರ ಕೇಂದ್ರವು F1 ಆಗಿರಬೇಕು ಹಾಗೂ A1A ನಿಂದ ಈ ಅಂತರ ಎಷ್ಟಿದೆಯೋ ಅಷ್ಟಕ್ಕೆ AB ಯ ಎರಡೂ ಬದಿಯಲ್ಲಿ ಒಂದು ಆರ್ಕ್ ಅನ್ನು ಮೇಲಿನ ಮತ್ತು ಕೆಳಭಾಗದಲ್ಲಿ ಬಿಡಿಸಬೇಕು ಈಗ ಫೋಕಸ್ F2 ಅನ್ನು ಕೇಂದ್ರವಾಗಿ ಮತ್ತು B1 ಅನ್ನು ತ್ರಿಜ್ಯವಾಗಿ ತೆಗೆದುಕೊಳ್ಳಬೇಕು B ಯು ಇಲ್ಲಿದೆ ಮತ್ತು B1 ಅಲ್ಲಿದೆ B ಇಂದ 1 ರ ಅಂತರದೊಂದಿಗೆ F2 ಅನ್ನು ಕೇಂದ್ರವಾಗಿ ಈ ದಿಕ್ಕಿನಲ್ಲಿ ಒಂದು ಆರ್ಕ್ ಅನ್ನು ಮಾಡಿ ಅದೇ ರೀತಿ ಅದನ್ನು ಆ ಬದಿಯಲ್ಲಿಯೂ ಮಾಡಬೇಕು ಒಮ್ಮೆ ನಾವು ಇದನ್ನು ಮಾಡಿದ ನಂತರ ನಾವು ಈ ಬಿಂದು P1 ಮತ್ತು P1 ಅನ್ನು ಹೊಂದಿರುತ್ತೇವೆ ಇದು F1 ಮತ್ತು ಇದು F2 ಇದು ಸಹ F2 ಮತ್ತು ಇದು F1 ಈಗ ನಾವು P2 ಅನ್ನು ರಚಿಸಲು ಎರಡನೆಯ ಬಿಂದುವಿಗೆ ಹೋದರೆ ನಾವು ಮಾಡಬೇಕಾಗಿರುವುದು ಏನೆಂದರೆ A ಇಂದ 2 ರವರೆಗೆ ಇರುವ ಅಂತರವನ್ನು ಬಳಸಿ F1 ಅನ್ನು ಕೇಂದ್ರವಾಗಿ ಎರಡೂ ಬದಿಯಲ್ಲಿ ಆರ್ಕ್ ಅನ್ನು ಮಾಡಬೇಕು ಅಂತೆಯೇ B ಇಂದ 2 ರವರೆಗೆ ಇರುವ ಅಂತರವನ್ನು ಬಳಸಿ F2 ವನ್ನು ಕೇಂದ್ರವಾಗಿ ಎರಡೂ ಬದಿಯಲ್ಲಿ ಒಂದು ಆರ್ಕ್ ಅನ್ನು ಮಾಡಬೇಕು ಈಗ ಎಲ್ಲಿ ನಮಗೆ ಛೇದಕ ಬಿಂದು ಸಿಗುತ್ತದೆಯೋ ಅದನ್ನು P2 P2' ಎಂದು ಕರೆಯೋಣ ಅಂದರೆ A ಇಂದ 1 ರ ಅಂತರ ಮತ್ತು B ಇಂದ 1 ರ ಅಂತರ ಯಾವಾಗಲೂ ನಮಗೆ ಪ್ರಮುಖ ಅಕ್ಷ 70 ಮಿ ಮೀ ಆಗಿ ನೀಡುತ್ತದೆ ಈಗ ಇದನ್ನು ನೋಡೋಣ ಇದು A1 ಮತ್ತು ಇದು B1 ನಾವು ಈ ಎರಡೂ ಅಂತರಗಳನ್ನು ಸೇರಿಸಿದರೆ ಅದು ನಮಗೆ ಪ್ರಮುಖ ಅಕ್ಷ 70 ಮಿ ಮೀ ಅನ್ನು ನೀಡಬೇಕು ಅಂತೆಯೇ ನಾವು A ಇಂದ 2 ರ ಮತ್ತು B ಇಂದ 2 ರ ಅಂತರವನ್ನು ಬಳಸುತ್ತಿದ್ದರೆ ಅದು ಕೂಡಾ A2 ಮತ್ತು B2 ಅಂತರವನ್ನು ಒಳಗೊಂಡಿರುತ್ತದೆ ಮತ್ತು ಅದು 70 ಮಿ ಮೀ ಆಗಿರುತ್ತದೆ ಆ ರೀತಿಯಲ್ಲಿ ನಾವು P2 ಬಿಂದು P3 ಬಿಂದು ಇವುಗಳನ್ನು ನಿರ್ಮಿಸಲು ಹೋಗುತ್ತೇವೆ ಮತ್ತು ಅದು ಹೀಗೆ ಮುಂದುವರೆಯುತ್ತದೆ ಈಗ ನಮ್ಮ ಉದಾಹರಣೆಯನ್ನು ಹಂತ ಹಂತವಾಗಿ ನಿರ್ಮಿಸಲು ಪ್ರಾರಂಭಿಸೋಣ ಪ್ರಮುಖ ಅಕ್ಷ 100 ಮಿ ಮೀ ಆಗಿದೆ ಅದನ್ನು ಈ ಡ್ರಾಯಿಂಗ್ ಶೀಟ್ನಲ್ಲಿ 100 ಮಿ ಮೀ ಎಂದು ಹೀಗೆ ಗುರುತಿಸೋಣ ನಾವು ಅದನ್ನು A ಮತ್ತು B ಎಂದು ಕರೆಯೋಣ ನಂತರ ನಾವು ಎರಡು ಭಾಗಗಳಾಗಿ ವಿಭಜಿಸುವ ಕೇಂದ್ರವನ್ನು ಕಂಡುಹಿಡಿಯಬೇಕು ಇಲ್ಲದಿದ್ದರೆ 50 ಮಿ ಮೀ ಅನ್ನು ಸಹ ನಾವು ಈ ಸಂದರ್ಭದಲ್ಲಿ ಬಳಸಬಹುದು ಈಗ ಈ ರೇಖೆಗಳನ್ನು ಸೇರಿಸಿ ಇದು ಆ ವೃತ್ತದ ಕೇಂದ್ರ ಅದನ್ನು O ಎಂದು ಕರೆಯಿರಿ ಈಗ ನಾವು ಎರಡೂ ಬದಿಯಲ್ಲಿ 35 ಮಿ ಮೀ ಅಂತರದಲ್ಲಿರುವ ಫೋಸೈ ಯನ್ನು ಗುರುತಿಸಬೇಕು ಆದ್ದರಿಂದ ನಾವು 35 ಮಿ ಮೀ ಸ್ಕೇಲ್ ಅನ್ನು ಗುರುತಿಸೋಣ ಇದು ಒಂದು ಫೋಸೈ ಆಗಿದೆ ಇನ್ನೊಂದು 70 ಮಿ ಮೀ ಅಂತರದಲ್ಲಿದೆ ಈ ಬಿಂದುವನ್ನು F1 ಮತ್ತು ಈ ಬಿಂದುವನ್ನು F2 ಎಂದು ಕರೆಯಿರಿ ಅದರ ನಂತರ ನಾವು A ಯಿಂದ 1 ರ ಅಂತರವನ್ನು ತೆಗೆದುಕೊಳ್ಳಬೇಕು ಅದಕ್ಕಾಗಿ ನಾವು ಸಮಾನ ವಿಭಾಗಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಹಾಗೆ ಮಾಡಿದಾಗ ಇದು 35 ಮಿ ಮೀ ಆಗುತ್ತದೆ ಈಗ ನಾವು ಪ್ರತಿ 7 ಬಿಂದುಗಳ ನಂತರ ಗುರುತಿಸಲು ಬಯಸುತ್ತೇವೆ ನಮಗೆ ಬೇಕಾಗಿರುವುದು 7 ರ 5 ಭಾಗಗಳು ಹಾಗಾಗಿ ಅವುಗಳು 6 7 14 21 28 ಅದೇ ರೀತಿ ಇಲ್ಲಿ ಮುಂದಿನ 35 42 49 ಈ ರೀತಿ ಭಾಗಗಳನ್ನು ಮಾಡಬಹುದು ಈ ವಿಭಾಗವನ್ನು ಮಾಡಿದ ನಂತರ ನಾವು A ಇಂದ 1 ರ ಅಂತರವನ್ನು ಅಳೆಯಬೇಕು ಅವುಗಳನ್ನು 1 2 3 4 5 6 ಹೀಗೆ ಹೆಸರಿಸೋಣ ನಿಮ್ಮ ಕಂಪಾಸ್ ಅನ್ನು ಬಳಸಿ A ಇಂದ 1ರ ನಡುವಿನ ಅಂತರ ತೆಗೆದು ಅದನ್ನು A1 ಎಂದು ಹೆಸರಿಸಿ ಅದರ ನಂತರ F1 ಅನ್ನು ಕೇಂದ್ರವಾಗಿ ಎರಡೂ ಬದಿಗಳಲ್ಲಿ ಆರ್ಕ್ ಅನ್ನು ಗುರುತಿಸಿ ಅಂತೆಯೇ B ಇಂದ 1 ರವರೆಗಿನ ಅಂತರವನ್ನು ನಾವು ಕಂಡುಹಿಡಿಯಬೇಕು ಅದಕ್ಕಾಗಿ F2 ಅನ್ನು ಫೋಸೈ ಆಗಿ ತೆಗೆದುಕೊಂಡು ಒಂದು ಆರ್ಕ್ ಬಿಡಿಸಿ ಆ ಛೇದಕ ಬಿಂದುಗಳನ್ನು P1 P1 P1' P1' ಎಂದು ಹೆಸರಿಸಿ ಈಗ A ಇಂದ 2 ರ ಬಿಂದುವನ್ನು ಆಯ್ಕೆ ಮಾಡಿ ಇದಕ್ಕೆ ಎರಡೂ ಬದಿಯಲ್ಲಿ ಫೋಕಸ್ ಕೇಂದ್ರವಾಗಿದೆ ನಂತರ B ಇಂದ 2 ರ ಅಂತರವನ್ನು ತೆಗೆದು F2 ಅನ್ನು ಬಳಸಿ ಈ ವಕ್ರರೇಖೆಯನ್ನು ಛೇದಿಸಿ ಇದು A2 ಆಗಿದೆ ಅಂತೆಯೇ ಈ ಬಿಂದುವನ್ನು P2 ಎಂದು ಹೆಸರಿಸಿ ನಂತರ F1 ಅನ್ನು ಕೇಂದ್ರವಾಗಿ A3 ಅಂತರವನ್ನು ಬಳಸಿ ಹಾಗೂ F2 ಅನ್ನು ಕೇಂದ್ರವಾಗಿ B3 ಅಂತರವನ್ನು ಬಳಸಿ ಈಗ ನಾವು ಫ್ರೆಂಚ್ ವಕ್ರರೇಖೆಯನ್ನು ಬಳಸಿಕೊಂಡು ಸುಗಮವಾದ ವಕ್ರರೇಖೆಯನ್ನು ಬಿಡಿಸುವ ಸ್ಥಿತಿಯಲ್ಲಿರುತ್ತೇವೆ ಅದು ಉತ್ತಮವಾಗಿರುತ್ತದೆ ಅಂತೆಯೇ ನಾವು P3 ಯ ಮೂಲಕ ಹಾದುಹೋಗುವ ರೇಖೆಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಈ ರೀತಿಯಲ್ಲಿ ನಾವು B ಬಿಂದುವಿನ ಮೂಲಕ ಹಾದುಹೋಗುವ ಎಲ್ಲಾ ವಕ್ರರೇಖೆಗಳನ್ನು ಹಾಗೂ ಅದೇ ರೀತಿ ಅಂಡಾಕಾರವನ್ನು ನಿರ್ಮಿಸಬಲ್ಲೆವು ಇದನ್ನೇ ನಾವು ವೃತ್ತಗಳ ಆರ್ಕ್ ವಿಧಾನ ಎನ್ನುತ್ತೇವೆ ಈ ಸಂದರ್ಭದಲ್ಲಿ ನಮಗೆ ಪ್ರಮುಖ ಅಕ್ಷದ ಅಗತ್ಯವಿದೆ ಆದ್ದರಿಂದ ಇದು ನಿರ್ಮಾಣದ ರೇಖೆಗಳಾಗಿದ್ದರೆ ನಾವು 100 ಮಿ ಮೀ ಅನ್ನು ತೋರಿಸಬೇಕು ಫೋಸೈ ಅಂತರವೂ ನಮಗೆ ತಿಳಿದಿದೆ ಸಣ್ಣ ಆಯಾಮಗಳು ಯಾವಾಗಲೂ ಒಳಗೆ ಇರುತ್ತವೆ ಇದಕ್ಕಾಗಿ ಇರುವ ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಅನ್ನು ನಾವು ಬಳಸಲಿದ್ದೇವೆ ನಿರ್ಮಾಣ ರೇಖೆಗಳನ್ನು ಘಾಡವಾಗಿಸುವ ಬದಲು ತಿಳಿಯಾಗಿಯೂ ಇಡಬಹುದು ಇದು 70 ಮತ್ತು ಇದು ಫೋಸೈ ಯ ನಡುವಿನ ಅಂತರವಾಗಿರುವ 100 ಆಗಿದೆ ಈಗ ನಾವು ಒಂದು ಪ್ರಶ್ನೆಯನ್ನು ಕೇಳೋಣ ಅಂಡಾಕಾರಕ್ಕೆ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಅನ್ನು ಹೇಗೆ ಎಳೆಯುವುದು ಉದಾಹರಣೆಗೆ ನಾವು ಅಂಡಾಕಾರವಾಗಿ ನಿರ್ಮಿಸಿರುವ ವಕ್ರರೇಖೆಯಲ್ಲಿನ ಒಂದು ಭಾಗ ಈಗ ಟ್ಯಾಂಜೆಂಟ್ ಅಥವಾ ನಾರ್ಮಲ್ ಅನ್ನು ನಿರ್ಮಿಸಲು ಬಯಸುವ ಯಾವುದೇ ಬಿಂದುವನ್ನು ಆರಿಸಿ ಈ ಸಂದರ್ಭದಲ್ಲಿ ನಾವು R ಬಿಂದುವಿನಲ್ಲಿ ನಿರ್ಮಿಸಲು ಬಯಸುತ್ತೇವೆ ಎನ್ನೋಣ ಇದು ನಾವು ಒಗ್ಗೂಡಿಸಿ ನಿರ್ಮಿಸಿರುವ ಅಂಡಾಕಾರವಾಗಿದೆ ಮತ್ತು ಅದಕ್ಕೆ ನಾರ್ಮಲ್ ಅನ್ನು ನಿರ್ಮಿಸಲು ನಾವು ಉದ್ದೇಶಿಸಿದ್ದೇವೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಟ್ಯಾಂಜೆಂಟ್ ಅಥವಾ ನಾರ್ಮಲ್ ಅನ್ನು ಎಲ್ಲಿ ಎಳೆಯಲು ನೀವು ಬಯಸಿದ್ದೀರಿ ಎಂದು ನಿರ್ಧರಿಸಿದ ನಂತರ ಈ ಬಿಂದು R ಅನ್ನು ಫೋಕಸ್ F1 ಬಿಂದುವಿನೊಂದಿಗೆ ಸೇರಿಸಿ ಅದೇ ರೀತಿ ಈ R ಅನ್ನು ಫೋಕಸ್ F2 ವಿನೊಂದಿಗೆ ಸೇರಿಸಿ ಈಗ ನಮ್ಮಲ್ಲಿ ಒಂದು ಕೋನ ಲಭ್ಯವಿದೆ ಅದೇ F1 R F2 ಕೋನ ಈಗ ಈ ಕೇಂದ್ರವನ್ನು ಆಧರಿಸಿ ಸ್ವಲ್ಪ ದೂರದಲ್ಲಿ ನಾವು ಒಂದು ಆರ್ಕ್ ಅನ್ನು ಮಾಡೋಣ ಅಲ್ಲಿಂದ ಮತ್ತೆ ಅದೇ ತ್ರಿಜ್ಯದೊಂದಿಗೆ ಎರಡೂ ಬದಿಗಳಲ್ಲಿ ಒಂದು ಆರ್ಕ್ ಅನ್ನು ಮಾಡಿ ಈಗ ನಾವು ಕೆಲವು ಬಿಂದುಗಳನ್ನು ಹೊಂದಿದ್ದೇವೆ ಮತ್ತು ಅದನ್ನು ವಿಸ್ತರಿಸುತ್ತೇವೆ ಇದು ಎರಡೂ ಬದಿಗಳಲ್ಲಿ ಸಮಾನ ಕೋನಗಳನ್ನು ಮಾಡುತ್ತದೆ ಮತ್ತು ಈ ಬಿಂದುವನ್ನು ವಿಸ್ತರಿಸಲಾಗುತ್ತದೆ ನಾವು ಅದನ್ನು ಮಾಡಲು ಸಾಧ್ಯವಾದರೆ ಅದನ್ನು ನಾವು ನಾರ್ಮಲ್ ಎಂದು ಕರೆಯುತ್ತೇವೆ ಆದ್ದರಿಂದ ಅಂಡಾಕಾರಕ್ಕೆ ನಾವು ಈ ರೀತಿ ನಾರ್ಮಲ್ ಅನ್ನು ನಿರ್ಮಿಸುತ್ತೇವೆ ಟ್ಯಾಂಜೆಂಟ್ ಯಾವಾಗಲೂ 90° ಆಗಿರುತ್ತದೆ R ನ ಮೂಲಕ ಹಾದುಹೋಗುವ ಒಂದು ಬಿಂದುವಿನಲ್ಲಿ ಮಾತ್ರ ಅದು ಸ್ಪರ್ಶಿಸುತ್ತದೆ ಈ ರೀತಿಯಲ್ಲಿ ನಾವು ಟ್ಯಾಂಜೆಂಟ್ ಅನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಇಲ್ಲಿ ಬೇರೆ ಯಾವುದಾದರೂ ಬಿಂದು ಇದ್ದರೆ ಅದನ್ನು ನಾವು F1 ಬಿಂದುವಿಗೆ ಸೇರಿಸುತ್ತೇವೆ ಉದಾಹರಣೆಗೆ ನಾವು ಅಲ್ಲಿ ನಾರ್ಮಲ್ ಅನ್ನು ನಿರ್ಮಿಸಲು ಬಯಸುತ್ತೇವೆ ಎಂದು ಭಾವಿಸೋಣ ನಾವು ಏನು ಮಾಡಬೇಕೆಂದರೆ ಈ F1 ಮತ್ತು ಈ ಬಿಂದುವನ್ನು ಮತ್ತು ಅದೇ ರೀತಿ ಈ F2 ಅನ್ನು ಸಂಪರ್ಕಿಸಬೇಕು ಈಗ ನಾವು ದ್ವಿಭಾಜಕವನ್ನು ಮಾಡಿ ಅದರೊಂದಿಗೆ ಸೇರಿಸಿ ನಾರ್ಮಲ್ ಅನ್ನು ನಿರ್ಮಿಸುತ್ತೇವೆ ಇದು ನಾರ್ಮಲ್ ಆಗಿದೆ ಮತ್ತು ಅದು ಟ್ಯಾಂಜೆಂಟ್ ಆಗಿದೆ ಈಗ ನಾವು ಇಲ್ಲಿ ನಾರ್ಮಲ್ ಅನ್ನು ನಿರ್ಮಿಸಲು ಬಯಸಿದರೆ ಏನು ಮಾಡಬೇಕು ಅದರ ಬಗ್ಗೆ ಯೋಚಿಸಿ ನಿಖರವಾಗಿ ಹೇಳುವುದಾದರೆ ಪ್ರಮುಖ ಅಕ್ಷ ಅಥವಾ ಸಣ್ಣ ಅಕ್ಷದಲ್ಲಿ ನೀವು ನಾರ್ಮಲ್ ಅನ್ನು ನಿರ್ಮಿಸಲು ಬಯಸಿದರೆ ಅದು ಇದೇ ಆಗಿರುತ್ತದೆಯೇ ಅಥವಾ ನಾನು F1 ಮತ್ತು F2 ಯಿಂದ ಬರುವ ರೇಖೆಯನ್ನು ಸೇರಿಸಿ ಅದನ್ನು ವಿಭಜಿಸಬೇಕೇ ಆದ್ದರಿಂದ ನಾವು ಅದನ್ನು ಎಚ್ಚರಿಕೆಯಿಂದ ನೋಡೋಣ ಆ ಬಿಂದುವು ನೇರವಾಗಿ ಪ್ರಮುಖ ಅಕ್ಷದಲ್ಲಿ ಇದ್ದರೆ ಆ ವಕ್ರರೇಖೆಯ ಮೇಲಿರುವ ಯಾವುದೇ ಒಂದು ಬಿಂದುವನ್ನು ಎರಡು ಫೋಸೈ ಯೊಂದಿಗೆ ಸಂಪರ್ಕಿಸಬೇಕು ನಾನು ಬಿಂದು B ಅನ್ನು F1 ನೊಂದಿಗೆ ಸಂಪರ್ಕಿಸಲು ಹೋದರೆ ಆ ರೇಖೆಯು ಇದೇ ಆಗಿರುತ್ತದೆ ಅಂತೆಯೇ ಈ ಬಿಂದುವನ್ನು ನಾವು F2 ವಿನೊಂದಿಗೆ ಸಂಪರ್ಕಿಸಲಿದ್ದೇವೆ ಇದರ ಅರ್ಥ ಈ ಬಿಂದು B ಅನ್ನು ಮತ್ತೆ ಅದಕ್ಕೆ ಸಂಪರ್ಕಿಸಬೇಕು ಎರಡೂ 0 ° ಅಥವಾ 180 ° ಯ ಒಂದೇ ರೇಖೆಯನ್ನು ಒಳಗೊಂಡಿರುವ ಸಮಾನ ವಿಭಾಗವನ್ನು ಮಾಡುತ್ತಿವೆ ಆದ್ದರಿಂದ ಇದು ಆ ವೃತ್ತಕ್ಕೆ ಈ ಬಿಂದುವಿನಲ್ಲಿ ನಾರ್ಮಲ್ ಅನ್ನು ಮಾಡುತ್ತದೆ ಮತ್ತು ಟ್ಯಾಂಜೆಂಟ್ ಅದಕ್ಕೆ ಲಂಬವಾಗಿರುತ್ತದೆ ಇಲ್ಲಿ ಅದೇ ರೀತಿ ಸಂಭವಿಸುತ್ತದೆ ನಾರ್ಮಲ್ ಆ ದಿಕ್ಕಿನಲ್ಲಿ ಮತ್ತು ಟ್ಯಾಂಜೆಂಟ್ ಈ ದಿಕ್ಕಿನಲ್ಲಿರುತ್ತದೆ ನಾವು C ಬಿಂದುವನ್ನು ಆರಿಸಿದರೆ ನಾರ್ಮಲ್ ಆ ದಿಕ್ಕಿನಲ್ಲಿರುತ್ತದೆ ಟ್ಯಾಂಜೆಂಟ್ ಇನ್ನೊಂದು ದಿಕ್ಕಿನಲ್ಲಿರುತ್ತದೆ ಈ ನಾಲ್ಕು ಬಿಂದುಗಳಾದ A B C D ಹೊರತುಪಡಿಸಿ ಉಳಿದ ಬಿಂದುಗಳಲ್ಲಿ ಈ ನಾರ್ಮಲ್ ಕೋನಗಳು ನಿರಂತರವಾಗಿ ಹೆಚ್ಚಾಗುತ್ತವೆ ಅಂದರೆ ನಾವು ಆ ದಿಕ್ಕಿನಲ್ಲಿ ಹೋಗುವಾಗ 0° ಕೋನದಿಂದ 90° ಗೆ ಹೆಚ್ಚಾಗುತ್ತದೆ ಆದ್ದರಿಂದ ಒಂದು ಕಾಗದದಲ್ಲಿ ಈ ಟ್ಯಾಂಜೆಂಟ್ ಗೆ ಈ ನಾರ್ಮಲ್ ಅನ್ನು ನಿರ್ಮಿಸೋಣ ಡ್ರಾಯಿಂಗ್ ಶೀಟ್ ನಲ್ಲಿ ನಾವು ಇಲ್ಲಿ ವಕ್ರರೇಖೆಯ ಒಂದು ಭಾಗವನ್ನು ಹೊಂದಿದ್ದೇವೆ ಈಗ ಇಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ ಡ್ರಾಯಿಂಗ್ ಶೀಟ್ನಲ್ಲಿ ನಾನು ನಾರ್ಮಲ್ ಅನ್ನು ನಿರ್ಮಿಸಲು ಬಯಸುವ ಸ್ಥಳ ಇದಾಗಿದೆ ಎಂದು ಪರಿಗಣಿಸೋಣ ಈಗ ಈ F1 ಗೆ ಆ ಬಿಂದುವನ್ನು ಸೇರಿಸಬೇಕು ಅದು ನಿರ್ಮಾಣದ ರೇಖೆಯಾಗಿದೆ ಅಂತೆಯೇ ಆ ನಿರ್ದಿಷ್ಟ ಬಿಂದುವಿನೊಂದಿಗೆ ಈ F2 ಅನ್ನು ಸೇರಿಸಿ ಈಗ ನಾವು ಗುರುತಿಸುತ್ತಿರುವ ಬಿಂದು ಇದಾಗಿದೆ ಈಗ ಆ ಉದ್ದೇಶಕ್ಕಾಗಿ ನಾವು ಕೋನ ದ್ವಿಭಾಜಕ ವಿಭಾಗವನ್ನು ಬಳಸುತ್ತೇವೆ ಅದಕ್ಕೆ ನಾವು ಮಾಡಬೇಕಾಗಿರುವುದು ಏನೆಂದರೆ ಯಾವುದೇ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ಅದೇ ತ್ರಿಜ್ಯದಿಂದ ಈ ಛೇದಕ ಬಿಂದುವನ್ನು ಬಳಸಿ ಈ ವಕ್ರರೇಖೆಯನ್ನು ಛೇದಿಸಿ ಈಗ ಈ ಬಿಂದುವನ್ನು ಪತ್ತೆ ಮಾಡಿ ಹಾಗೂ ಈ ಬಿಂದುವನ್ನು ಈ ಬಿಂದುವಿನ ಜೊತೆ ಸೇರಿಸಿ ಇದು ನಾರ್ಮಲ್ MN ಆಗಿರುತ್ತದೆ ಮತ್ತು ಟ್ಯಾಂಜೆಂಟ್ ಯಾವಾಗಲೂ ಅದಕ್ಕೆ ಲಂಬವಾಗಿರುತ್ತದೆ ನಾವು ಇದಕ್ಕಾಗಿ ಈ ಸೆಟ್ ಸ್ಕ್ವೇರ್ ಗಳನ್ನು ಬಳಸಬಹುದು ಅದನ್ನು ಒಗ್ಗೂಡಿಸಿ ಅಥವಾ ಈ ಲಂಬ ರೇಖೆಗಳನ್ನು ನಿರ್ಮಿಸಲು ಮತ್ತು ಈ ರೇಖೆಗಳನ್ನು ವಿಸ್ತರಿಸಲು ಡ್ರಾಫ್ಟರ್ ಅನ್ನು ಬಳಸುವುದು ಉತ್ತಮ ಮಾರ್ಗವಾಗಿದೆ ನಾವು ಈ ಟ್ಯಾಂಜೆಂಟ್ ST ಯನ್ನು ಹೊಂದಿದ್ದೇವೆ ಇದು ವೃತದ ಆರ್ಕ್ ವಿಧಾನವಾಗಿದೆ ಮತ್ತು ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಎರಡನ್ನೂ ಹೇಗೆ ನಿರ್ಮಿಸುವುದು ಎಂದು ನಾವು ಕಲಿತಿದ್ದೇವೆ ಇಂದಿನ ಉಪನ್ಯಾಸದಲ್ಲಿ ನಾವು ಈ ವೃತ್ತದ ಆರ್ಕ್ ವಿಧಾನವನ್ನು ನೋಡಿದ್ದೇವೆ ಅಂಡಾಕಾರವನ್ನು ನಿರ್ಮಿಸಲು ತಾತ್ವಿಕವಾಗಿ ನಾಲ್ಕು ಜನಪ್ರಿಯ ವಿಧಾನಗಳು ಇವೆ ಫೋಕಸ್ ಡೈರೆಟ್ರಿಕ್ಸ್ ವಿಧಾನ ಏಕಕೇಂದ್ರಕ ವೃತ್ತದ ವಿಧಾನ ಒಬ್ಲೊಂಗ್ ವಿಧಾನ ಮತ್ತು ವೃತ್ತದ ಆರ್ಕ್ ವಿಧಾನ ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನದಲ್ಲಿ ನಮಗೆ ಡೈರೆಕ್ಟ್ರಿಕ್ಸ್ ಮತ್ತು ವಿಕೇಂದ್ರೀಯತೆ ತಿಳಿದಿದೆ ವಕ್ರರೇಖೆಯ ಮೇಲಿನ ಯಾವುದೇ ಬಿಂದುಗಳ ನಡುವಿನ ಅಂತರವನ್ನು ಸಮಾನ ಸಂಖ್ಯೆಯ ವಿಭಾಗಗಳಿಂದ ಭಾಗಿಸಿ 45 ° ರೇಖೆಯನ್ನು ಎಳೆಯಿರಿ ಮತ್ತು ಅದನ್ನು ಛೇದಿಸಿ ಈ ಅಂಡಾಕಾರವನ್ನು ನಿರ್ಮಿಸಿ ಏಕಕೇಂದ್ರಕ ವೃತ್ತದ ವಿಧಾನದಲ್ಲಿ ಪ್ರಮುಖ ಅಕ್ಷ ಸಣ್ಣ ಅಕ್ಷ ಮತ್ತು ಎರಡು ಏಕಕೇಂದ್ರಕ ವೃತ್ತಗಳನ್ನು ಅಡ್ಡ ಮತ್ತು ಲಂಬ ಪ್ರೊಜೆಕ್ಷನ್ ಗಳ ಮೂಲಕ ಸಮಾನ ಸಂಖ್ಯೆಯ ವಿಭಾಗಗಳಲ್ಲಿ ನಾವು ಅಂಡಾಕಾರವನ್ನು ನಿರ್ಮಿಸುತ್ತೇವೆ ಆಯತ ವಿಧಾನ ಅಥವಾ ಒಬ್ಲೊಂಗ್ ವಿಧಾನದಲ್ಲಿ ನಮ್ಮಲ್ಲಿರುವುದು ಪ್ರಮುಖ ಅಕ್ಷ ಸಣ್ಣ ಅಕ್ಷ ಮತ್ತು ಒಂದು ಆಯತ ಕೆಲವು ಸಂದರ್ಭಗಳಲ್ಲಿ ಸಮಾನಾಂತರ ಚತುರ್ಭುಜವನ್ನು ನಾವು ಪ್ರಮುಖ ಅಕ್ಷ ಮತ್ತು ಸಣ್ಣ ಅಕ್ಷದಲ್ಲಿ ಸಮಾನ ಸಂಖ್ಯೆಯ ವಿಭಾಗಗಳನ್ನು ನಿರ್ಮಿಸಲು ಬಳಸುತ್ತೇವೆ ಸಣ್ಣ ಅಕ್ಷದ ಭಾಗಗಳನ್ನು ಪ್ರಮುಖ ಅಕ್ಷದ ಭಾಗಗಳೊಂದಿಗೆ ಸಂಪರ್ಕಿಸಿ ಅಲ್ಲಿಂದ ಛೇದಕ ರೇಖೆಗಳನ್ನು ಪಡೆದು ಈ ಅಂಡಾಕಾರವನ್ನು ನಿರ್ಮಿಸಿ ವೃತ್ತದ ಆರ್ಕ್ ವಿಧಾನದಲ್ಲಿ ಪ್ರಮುಖ ಅಕ್ಷವನ್ನು ನೀಡಲಾಗಿದೆ ಎಂದು ನಾವು ನೋಡಿದ್ದೇವೆ ಫೋಸೈ ಯ ನಡುವಿನ ಅಂತರವನ್ನು ನೀಡಲಾಗಿದೆ ಆದ್ದರಿಂದ ಈ ಅಂಡಾಕಾರವನ್ನು ನಿರ್ಮಿಸಲು A1 ಮತ್ತು B1 ಅನ್ನು ಸೇರಿಸಿ್ದರೆ ಅದು ಪ್ರಮುಖ ಅಕ್ಷದ ಉದ್ದವಾಗಿರುತ್ತದೆ ಎಂಬ ಈ ತತ್ವವನ್ನು ಬಳಸಿಕೊಂಡು F1 F2 ತ್ರಿಜ್ಯವು ಫೋಸೈ ಯ ಕೇಂದ್ರವಾಗಿದೆ ಹೀಗೆ ಅನೇಕ ಆರ್ಕ್ ಗಳನ್ನು ಛೇದಿಸುವಂತೆ ಮಾಡಿ ಮತ್ತು ಅಂಡಾಕಾರವನ್ನು ನಿರ್ಮಿಸಿ ಈ ಎಲ್ಲವೂ ನಾವು ಅಂಡಾಕಾರವನ್ನು ನಿರ್ಮಿಸುವ ವಿಧಾನಗಳಾಗಿವೆ ವಿಶೇಷವಾಗಿ ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನವು ಸಾಕಷ್ಟು ಜನಪ್ರಿಯವಾಗಿದೆ ಏಕೆಂದರೆ ಡೈರೆಕ್ಟ್ರಿಕ್ಸ್ ನಿಂದ ನಮಗೆ ಅಂತರ ತಿಳಿದಿದೆ ಮತ್ತು ವಿಕೇಂದ್ರೀಯತೆ ಕೂಡಾ ನಮಗೆ ತಿಳಿದಿದೆ ಇದರ ಅರ್ಥ ಹಿಂದಿನ ತರಗತಿಗಳಲ್ಲಿ ನಾವು ಅಂಡಾಕಾರವು 1 ಕ್ಕಿಂತ ಕಡಿಮೆ ವಿಕೇಂದ್ರೀಯತೆಯನ್ನು ಹೊಂದಿರುತ್ತದೆ ಪ್ಯಾರಾಬೋಲಾದ ವಿಕೇಂದ್ರೀಯತೆಯು 1 ಕ್ಕೆ ಸಮನಾಗಿರುತ್ತದೆ ಮತ್ತು ಹೈಪರ್ಬೋಲಾ ದ ವಿಕೇಂದ್ರೀಯತೆಯು 1 ಕ್ಕಿಂತ ಹೆಚ್ಚಾಗಿರುತ್ತದೆ ಎಂದು ನೋಡಿದ್ದೇವೆ ನಾವು ಡೈರೆಕ್ಟ್ರಿಕ್ಸ್ ನ ಅಂತರ ಮತ್ತು ವಿಕೇಂದ್ರೀಯತೆಯನ್ನು ತಿಳಿದಿದ್ದರೆ ತಾತ್ವಿಕವಾಗಿ ಅಂಡಾಕಾರ ಪ್ಯಾರಾಬೋಲಾ ಅಥವಾ ಹೈಪರ್ಬೋಲಾ ಇವುಗಳನ್ನು ನಾವು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಮುಂದಿನ ತರಗತಿಯಲ್ಲಿ ನಾವು ಈ ನಾಲ್ಕು ವಿಧಾನಗಳನ್ನು ವಿಶೇಷವಾಗಿ ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನ ಆಯತ ವಿಧಾನಗಳನ್ನು ನೋಡಲಿದ್ದೇವೆ ಮತ್ತು ಪ್ಯಾರಾಬೋಲಾಗಳನ್ನು ನಿರ್ಮಿಸಲು ಟ್ಯಾಂಜೆಂಟ್ ವಿಧಾನದಂತಹ ನಿರ್ದಿಷ್ಟ ವಿಧಾನವಿದೆ ಪ್ಯಾರಾಬೋಲಾಗಳಿಗೆ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಅನ್ನು ಹೇಗೆ ಎಳೆಯುವುದು ಎಂಬುವುದನ್ನು ಸಹ ನಾವು ನೋಡಲಿದ್ದೇವೆ